ಈ ಮಾಡ್ಯೂಲ್ಗೆ ಸುಸ್ವಾಗತ ನಿನ್ನೆ ಕೊನೆಯ ಮಾಡ್ಯೂಲ್ನಲ್ಲಿ ನಾವು ಕೆಲವು ಸಾಧನಗಳನ್ನು ದಾಖಲಿಸಿದ್ದೇವೆ ಈ ಉಪಕರಣವನ್ನು ಹೇಗೆ ನಿರ್ವಹಿಸುವುದು ಬ್ರೆಡ್ಬೋರ್ಡ್ ಸಾಧನಗಳು ಮತ್ತು ಸಲಕರಣೆಗಳ ವಿವರಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ಡಿಸಿ ವಿದ್ಯುತ್ ಸರಬರಾಜು ಆವರ್ತನ ಜನರೇಟರ್ ನಮ್ಮಲ್ಲಿ ಆಸಿಲ್ಲೋಸ್ಕೋಪ್ಗಳು ಒಂದು ಸಿಆರ್ಒ ಒಂದು ಡಿಜಿಟಲ್ ಆಸಿಲ್ಲೋಸ್ಕೋಪ್ ಇದ್ದ ಉಪಕರಣಗಳನ್ನು ಶೀಘ್ರವಾಗಿ ನೆನಪಿಸಿಕೊಳ್ಳೋಣ ಡಿಸಿ ವಿದ್ಯುತ್ ಸರಬರಾಜಿನಲ್ಲಿ ನಾವು ವೋಲ್ಟೇಜ್ ಅನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡಿದ್ದೇವೆ ಡಿಸಿ ವಿದ್ಯುತ್ ಸರಬರಾಜಿನಲ್ಲಿ ಸೌಲಭ್ಯವಿದ್ದರೆ ನಾವು ಪ್ಲಸ್ ಮೈನಸ್ 15 ವೋಲ್ಟ್ಗಳನ್ನು ಹೇಗೆ ಅನ್ವಯಿಸಬಹುದು ಅದು ರೇಖೀಯ ನಿಯಂತ್ರಿತ ವಿದ್ಯುತ್ ಸರಬರಾಜಾಗಿತ್ತು ನಂತರ ನಾವು ಕೆಲವು ಪ್ರತ್ಯೇಕ ಘಟಕಗಳನ್ನು ನೋಡಿದ್ದೇವೆ ಮತ್ತು ಅಂತಿಮವಾಗಿ ನಾವು ಬ್ರೆಡ್ಬೋರ್ಡ್ ಅನ್ನು ನೋಡಿದ್ದೇವೆ ಆದ್ದರಿಂದ ಇಂದಿನ ವರ್ಗ ಅಥವಾ ಈ ಉಪನ್ಯಾಸವು ಅಪ್ಲಿಕೇಶನ್ನ ಮೇಲೆ ಕೇಂದ್ರೀಕೃತವಾಗಿದೆ ಆದ್ದರಿಂದ ಯಾವುದರ ಅಪ್ಲಿಕೇಶನ್ ಮೊದಲು ನಾವು ಸಿದ್ಧಾಂತ ತರಗತಿಯಲ್ಲಿ ಕಲಿತದ್ದನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಬೇಕು ಅಂದರೆ ಕಾರ್ಯಾಚರಣೆಯ ವರ್ಧಕದ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ನಾವು ನೆನಪಿಸಿಕೊಂಡರೆ ನಾವು ನೋಡಿದ ಸಿದ್ಧಾಂತ ವರ್ಗದಲ್ಲಿ ಕಾರ್ಯಾಚರಣೆಯ ವರ್ಧಕದ ಹಲವಾರು ಗುಣಲಕ್ಷಣಗಳು ಮತ್ತು ಇಂದಿನ ವರ್ಗವು ಆ ಗುಣಲಕ್ಷಣಗಳನ್ನು ಹೇಗೆ ಅಳೆಯುವುದು ಎಂಬುದರ ಮೇಲೆ ಆದ್ದರಿಂದ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಗುಣಲಕ್ಷಣಗಳು ಯಾವುವು ಎಂದು ನಾವು ನೋಡೋಣ ಮತ್ತು ನಂತರ 1 ಅಥವಾ 2 ಸ್ಲೈಡ್ ಮಾಡಿದಾಗ ನೀವು ಸಿದ್ಧಾಂತದಲ್ಲಿ ಕಲಿಯುತ್ತಿರುವುದನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡಿದ ನಂತರ ನಾವು ಪ್ರಯೋಗವನ್ನು ಪ್ರಾರಂಭಿಸುತ್ತೇವೆ ಸರಿ ಆದ್ದರಿಂದ ನಾವು ಪರದೆಯನ್ನು ನೋಡೋಣ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸವು ಆಪ್ ಆಂಪ್ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಯೋಗಗಳ ಮೇಲೆ ಕೇಂದ್ರೀಕರಿಸಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇನ್ಪುಟ್ ಬಯಾಸ್ ವೋಲ್ಟೇಜ್ ಇನ್ಪುಟ್ ಆಫ್ಸೆಟ್ ಪ್ರವಾಹ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಶ್ರೇಣಿ ಯಾವುದು ಎಂದು ನಾವು ಇಂದು ನೋಡುತ್ತೇವೆ ಇವುಗಳು ನಾವು ಇಂದು ಕೇಂದ್ರೀಕರಿಸುತ್ತಿದ್ದೇವೆ ಆದ್ದರಿಂದ ನಾನು ಹೇಳಿದಂತೆ ಮತ್ತು ನನ್ನ ಸಿದ್ಧಾಂತ ತರಗತಿಯಲ್ಲಿ ನಾನು ನಿಮಗೆ ಕಲಿಸಿದ್ದೇನೆ ಅಂದರೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗಳು ಯಾವುವು ಮತ್ತು ಕಾರ್ಯಾಚರಣೆಯ ಆಂಪ್ಲಿಫೈಯರ್ನಲ್ಲಿ ಮುಖ್ಯ ಪಿನ್ಗಳು ಯಾವುವು ಆದ್ದರಿಂದ ನಾವು ಚರ್ಚಿಸಿದ ಆಪರೇಷನ್ ಆಂಪ್ಲಿಫೈಯರ್ ಅನ್ನು ನೀವು ನೆನಪಿಸಿಕೊಂಡರೆ 5 ಮುಖ್ಯ ಪಿನ್ಗಳಿವೆ ಅಲ್ಲಿ 7 ಪಿನ್ ಆಪ್ ಆಂಪ್ ನೀವು ಯಾವ ರೀತಿಯ ಐಸಿ ಹೊಂದಿದ್ದೀರಿ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಇದು ಸಿಂಗಲ್ ಆಪ್ ಆಂಪ್ ಅಥವಾ ಇದು ಡ್ಯುಯಲ್ ಆಪ್ ಆಂಪ್ ಅಥವಾ ಇದು ಕ್ವಾಡ್ ಆಪ್ ಆಂಪ್ನಲ್ಲಿದೆ ಆದ್ದರಿಂದ ನಾವು ಒಂದೇ ಆಪ್ ಆಂಪ್ ಬಗ್ಗೆ ಮಾತನಾಡುತ್ತಿದ್ದೇವೆ ನೀವು ಒಂದೇ ಆಪ್ ಆಂಪ್ ಅನ್ನು ತೆಗೆದುಕೊಂಡರೆ ನೀವು ಪರದೆಯ ಮೇಲೆ ನೋಡಿದಂತೆ 7 ಟರ್ಮಿನಲ್ಗಳು 2 3 4 6 7 ಇವೆ ಇವುಗಳನ್ನು ಬಳಸಲಾಗುತ್ತದೆ ಮತ್ತು 1 ಮತ್ತು 5 ಇತರ ಟರ್ಮಿನಲ್ಗಳಾಗಿವೆ 1 5 ಮತ್ತು 8 ಇವುಗಳನ್ನು ನಾವು ಈಗಾಗಲೇ ಚರ್ಚಿಸಿದ ಇತರ ಕೆಲವು ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಆದ್ದರಿಂದ ಧನಾತ್ಮಕ ಪೂರೈಕೆ ವೋಲ್ಟೇಜ್ ಟರ್ಮಿನಲ್ ಅನ್ನು ನಾವು ಶೀಘ್ರವಾಗಿ ನೋಡೋಣ ಅದು ಇದು ಸರಿ ಸರಿ ವಿ V ನಂತರ ನಾವು ಎರಡನೇ ನಕಾರಾತ್ಮಕ ಪೂರೈಕೆ ವೋಲ್ಟೇಜ್ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಮೈನಸ್ ವಿಸಿಸಿ ಇದು ನಂತರ ನಾವು ಔಟ್ಪುಟ್ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಅದು 0 6 ಆಗಿದೆ ನಂತರ ನಾವು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ ಅನ್ನು ಹೊಂದಿದ್ದೇವೆ ಸಂಖ್ಯೆ 2 ಮತ್ತು ನಾವು ಇನ್ವರ್ಟಿಂಗ್ ಮಾಡದ ಇನ್ಪುಟ್ ಟರ್ಮಿನಲ್ ಸಂಖ್ಯೆ 3 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ನಾವೆಲ್ಲರೂ ಸರಿಯಾಗಿ ನೆನಪಿಸಿಕೊಳ್ಳುತ್ತೇವೆ ಈಗ ಇನ್ವರ್ಟಿಂಗ್ ಟರ್ಮಿನಲ್ಗಳಲ್ಲಿನ ಇನ್ಪುಟ್ ವಿರುದ್ಧ ಧ್ರುವೀಯತೆಗೆ ಕಾರಣವಾಗುತ್ತದೆ ಇದರರ್ಥ ನಾನು ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಈ ಧ್ರುವವನ್ನು ಈ ಹಂತದಲ್ಲಿ ಹೇಳೋಣ ಮತ್ತು ಇದು 0 ಡಿಗ್ರಿ ಎಂದು ನಾನು ಹೇಳುತ್ತೇನೆ ಟರ್ಮಿನಲ್ ಅನ್ನು ಇನ್ವರ್ಟಿಂಗ್ ಆಗಿಸುವ ಇನ್ಪುಟ್ 2 ನಲ್ಲಿ ನಾನು ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ನಾವು ಏನು ನೋಡಬಹುದು ನಾವು ಒಂದು ಹಂತದ ಬದಲಾವಣೆಯೊಂದಿಗೆ ವೋಲ್ಟೇಜ್ ಔಟ್ಪುಟ್ಅನ್ನು ನೋಡಬಹುದು ಸರಿ ಆದ್ದರಿಂದ ನೀವು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಇನ್ವರ್ಟ್ ಇನ್ಪುಟ್ ಹೊಂದಿರುವಾಗ ವಿರುದ್ಧ ಧ್ರುವೀಯತೆ ಅಥವಾ ಆಂಟಿ ಫೇಸ್ ಔಟ್ಪುಟ್ ನಾವೆಲ್ಲರೂ ನೆನಪಿಸಿಕೊಳ್ಳುತ್ತೇವೆ ಮುಂದಿನದು ಏನು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಇನ್ಪುಟ್ ಇದರರ್ಥ ಟರ್ಮಿನಲ್ 3 ನಲ್ಲಿ ನಾನು ಮತ್ತೆ ನಮ್ಮ ಸಿಗ್ನಲ್ ಅನ್ನು ಅನ್ವಯಿಸಿದರೆ ಸರಿ ಇದು 0 ಡಿಗ್ರಿ ಫೇಸ್ ಎಂದು ನಾನು ಊಹಿಸಿದಾಗ ಔಟ್ಪುಟ್ನಲ್ಲಿ ನಾನು ಯಾವುದೇ ಹಂತದ ಬದಲಾವಣೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಯಾವುದೇ ಹಂತದ ಬದಲಾವಣೆಯಿಲ್ಲ ಅದು 0 ಡಿಗ್ರಿ ಸರಿ ಮತ್ತೆ ನಾವು ಥಿಯರಿ ಕ್ಲಾಸ್ನಲ್ಲಿ ಹಂತಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ಎಂದು ನೋಡಿದ್ದೇವೆ ಸರಿ ನಾನು ವೃತ್ತದ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಆದರೆ ನಿಮಗೆ ನೆನಪಿಲ್ಲದಿದ್ದರೆ ನಾವು ಹಂತವನ್ನು ಹೇಗೆ ಅಳೆಯಬಹುದು ಅಥವಾ 0 ಡಿಗ್ರಿಯಿಂದ ನೀವು 180ಡಿಗ್ರಿ ಎಂದರೇನು ಮತ್ತು 360ಡಿಗ್ರಿ ಎಂದರೇನು ಆದ್ದರಿಂದ ಇಲ್ಲಿ ನೋಡಿ ನಾವು ವೃತ್ತವನ್ನು ಊಹಿಸೋಣ ಮತ್ತು ಇದು ಬಿಂದುವಾಗಿದ್ದರೆ ಏನು ಇದು 0 ಎಂದು ನಾನು ಹೇಳಿದೆ ಸರಿ ಮತ್ತು ಅದೇ ಹಂತಕ್ಕೆ ಹಿಂತಿರುಗಿ ಸರಿ ನಾನು ಇದನ್ನು ಪರಿಗಣಿಸಿದರೆ ಇದು 90 ಆಗಿರುತ್ತದೆ ಎಂದು ನೋಡಿ ಸರಿ ನಾನು ಇದನ್ನು ಪರಿಗಣಿಸಿದರೆ ಇದು 180 ಆಗಿರುತ್ತದೆ ನಾನು ಇದನ್ನು ಪರಿಗಣಿಸಿದರೆ 270 ನಾನು ಇದನ್ನು ಪರಿಗಣಿಸಿದರೆ 360ಡಿಗ್ರಿ ಅಂದರೆ 360ಡಿಗ್ರಿ ಮತ್ತು 0ಡಿಗ್ರಿ ಒಂದೇ ಆಗಿರುತ್ತದೆ ಇದರರ್ಥ ನಾನು ಇಲ್ಲಿ ಸಿಗ್ನಲ್ ಹೊಂದಿದ್ದರೆ ನಾನು ಇಲ್ಲಿ ಔಟ್ಪುಟ್ ಅನ್ನು ನೋಡುತ್ತೇನೆ ಮತ್ತು ಟರ್ಮಿನಲ್ ಸಂಖ್ಯೆ 3 ಕ್ಕೆ ಸಿಗ್ನಲ್ ಅನ್ನು ಅನ್ವಯಿಸಲಾಗುತ್ತದೆ ನಂತರ ಇದು 0 ಡಿಗ್ರಿ ಹಂತವಾಗಿದೆ ಇದು 0 ಫೇಸ್ ಅಥವಾ 360ಡಿಗ್ರಿ ಫೇಸ್ ಶಿಫ್ಟ್ ಇದರರ್ಥ ಅದೇ ವಿಷಯ ಸರಿ ನೀವು 0 ಡಿಗ್ರಿ ಅಥವಾ 360ಡಿಗ್ರಿ ಎಂದು ಹೇಳುತ್ತೀರಿ ಅದು ಒಂದೇ ಆಗಿರುತ್ತದೆ ಯಾವುದೇ ಹಂತದ ಬದಲಾವಣೆಯಿಲ್ಲ ಆದ್ದರಿಂದ ಧ್ರುವೀಯತೆಯ ಬಲದಲ್ಲಿ ಔಟ್ಪುಟ್ ಫಲಿತಾಂಶಗಳಲ್ಲಿಯೂ ನಾವು ಹೇಳಬಹುದು ಆದ್ದರಿಂದ ಈ ರೀತಿಯಲ್ಲಿ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ಆಪ್ ಆಂಪ್ ಫ್ಯಾಬ್ರಿಕೇಶನ್ ಆಗಿರುವ ಎರಡನೇ ಹಂತಕ್ಕೆ ಹೋಗೋಣ MOSFET ಅನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ನಾವು ವಿವರವಾಗಿ ನೋಡಿದ್ದೇವೆ ಅಲ್ಲವೇ ಮತ್ತು ಪ್ರಕ್ರಿಯೆಯ ಹರಿವು ಯಾವುವು ಆಪ್ ಆಂಪ್ ಅನ್ನು ಸಣ್ಣ ಸಿಲಿಕಾನ್ ಚಿಪ್ನಲ್ಲಿ ರಚಿಸಲಾಗಿದೆ ಸರಿ ನಾವು ಇದನ್ನು ನೋಡಿದ್ದೇವೆ ಮತ್ತು ಅದನ್ನು ಪ್ಯಾಕೇಜ್ ಮಾಡಲಾಗಿದೆ ಆದ್ದರಿಂದ ಇದು ಸಿಲಿಕಾನ್ ಚಿಪ್ ನಾವೆಲ್ಲರೂ ಇದನ್ನು ನೆನಪಿಸಿಕೊಳ್ಳುತ್ತೇವೆ ತದನಂತರ ಈ ಅಂತಿಮ ಟರ್ಮಿನಲ್ ಪಿನ್ಗಳಿಗೆ ಈ ಚಿಪ್ ಅನ್ನು ಸಂಪರ್ಕಿಸಲು ಉತ್ತಮ ಗೇಜ್ ತಂತಿಗಳನ್ನು ಬಳಸಲಾಗುತ್ತದೆ ಇವುಗಳು ಸಿಲಿಕಾನ್ ಚಿಪ್ಗೆ ಶಾಖವನ್ನು ಸಂಪರ್ಕಿಸಿರುವ ತಂತಿಗಳನ್ನು ಸಂಪರ್ಕಿಸುತ್ತಿವೆ ಇದು ಟರ್ಮಿನಲ್ ಪಿನ್ಗಳಿಗೆ ಸಂಪರ್ಕ ಹೊಂದಿದೆ ಮತ್ತು ಅಂತಿಮವಾಗಿ ಈ ಸಂಪೂರ್ಣ ಸಾಧನವನ್ನು ಪ್ಯಾಕೇಜ್ ಮಾಡಲಾಗಿದೆ ಇದು ಪ್ಯಾಕೇಜ್ ಮಾಡಲಾದ ಸಾಧನವಾಗಿದೆ ಆದ್ದರಿಂದ ಇದು ಸೂಕ್ತವಾದ ಸಂದರ್ಭದಲ್ಲಿ ಪ್ಯಾಕೇಜ್ ಆಗಿದೆ ಈಗ ನಾವು ಈ ವಿಷಯವನ್ನು ಏಕೆ ಪುನರಾವರ್ತಿಸುತ್ತೇವೆ ಏಕೆಂದರೆ ನಿಮ್ಮ ಉಪನ್ಯಾಸ ಟಿಪ್ಪಣಿಗಳನ್ನು ನೀವು ರಿಫ್ರೆಶ್ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ಎಂದು ನನಗೆ ಖಾತ್ರಿಯಿದೆ ಆದರೆ ನಿಮಗೆ ನೆನಪಿಲ್ಲದಿದ್ದರೆ ಅಥವಾ ನೀವು ಏನನ್ನಾದರೂ ಮರೆತಿದ್ದರೆ ನಾವು ಈಗಾಗಲೇ ಯಾವ ವಿಷಯಗಳನ್ನು ಅಧ್ಯಯನ ಮಾಡಿದ್ದೇವೆ ಎಂಬುದನ್ನು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನೋಡುವುದು ಸುಲಭ ಆಹ್ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ ಈಗ ನಾವು ಚರ್ಚಿಸುತ್ತಿದ್ದ ವಿಷಯ ಇದಾಗಿದೆ ನಾನು ಇನ್ಪುಟ್ನಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಸರಿ ಮತ್ತು 180 ಔಟ್ಪುಟ್ 180 ಡಿಗ್ರಿ ಹಂತದ ಶಿಫ್ಟ್ ಆಗಿರುತ್ತದೆ ಇದು ಇನ್ವರ್ಟಿಂಗ್ ಟರ್ಮಿನಲ್ ಆಗಿದ್ದರೆ ಅದು ನನ್ನದು ಇದು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ ಸರಿ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ಗೆ ಸಿಗ್ನಲ್ ಅನ್ನು ಅನ್ವಯಿಸಲಾಗುತ್ತದೆ ನಂತರ ನನ್ನ ಸಿಗ್ನಲ್ ಈ ಔಟ್ಪುಟ್ ಅನ್ನು ಹೋಲುತ್ತದೆ ನೀವು ಇಲ್ಲಿ ನೋಡುವ ಯಾವುದೇ ಹಂತದ ಬದಲಾವಣೆಯಿಲ್ಲ ಆದರೆ ನನ್ನ ಇನ್ಪುಟ್ ಸಿಗ್ನಲ್ ಅನ್ನು ಇನ್ವರ್ಟಿಂಗ್ ಟರ್ಮಿನಲ್ಗೆ ಅನ್ವಯಿಸಿದರೆ ನನ್ನ ಔಟ್ಪುಟ್ 180 ಡಿಗ್ರಿ ಹಂತದ ಶಿಫ್ಟ್ ಆಗಿರುತ್ತದೆ ಆದ್ದರಿಂದ ಇದನ್ನು ನಾವು ಈಗಾಗಲೇ ಕೊನೆಯ ಸ್ಲೈಡ್ನಲ್ಲಿ ಚರ್ಚಿಸಿದ್ದೇವೆ ಆಪ್ ಆಂಪ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನಲ್ಲಿ ರಚಿಸಲಾದ ಅತಿ ಹೆಚ್ಚು ಲಾಭದ ಆಂಪ್ಲಿಫಯರ್ ಆಗಿದೆ ಸರಿ ಪಿನ್ ಸೈಡ್ ಪಿನ್ ಹೆಡ್ ಗಾತ್ರದ ಜಾಗದಲ್ಲಿ ಅನೇಕ ಟ್ರಾನ್ಸಿಸ್ಟರ್ಗಳ FET resistorಗಳ ಸಂಯೋಜನೆಯನ್ನು ನಾವು ತಿಳಿದಿದ್ದೇವೆ ಇತ್ತೀಚೆಗೆ ನಾವು ಆಪ್ ಆಂಪ್ಸ್ ಬಗ್ಗೆ ಮಾತನಾಡುವಾಗ ಅದರಲ್ಲಿ ಶತಕೋಟಿ ಟ್ರಾನ್ಸಿಸ್ಟರ್ಗಳಿವೆ ಎಂದು ನಮಗೆ ತಿಳಿದಿದೆ ಆದರೆ ಎಲ್ಲವೂ ಮೊಸ್ಫೆಟ್ ಗಳು ಸರಿ ಬಹಳ ಕಡಿಮೆ ಅಥವಾ ಯಾವುದೂ ಇನ್ನು ಮುಂದೆ BJT ತಂತ್ರಜ್ಞಾನವನ್ನು ಬಳಸುವುದಿಲ್ಲ ಹೆಚ್ಚಿನ ಆಪ್ ಆಂಪ್ಸ್ ಅದರೊಳಗಿನ ಸರ್ಕ್ಯೂಟ್ ಅನ್ನು ನೀವು ನೋಡುತ್ತೀರಿ ಅದು ಮಾಸ್ಫೆಟ್ ಆಗಿರುತ್ತದೆ MOSFET ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಅದಕ್ಕಾಗಿಯೇ ನಾವು FETಯ ಪ್ರತಿರೋಧಕಗಳನ್ನು ಒಳಗೊಂಡಂತೆ ಅನೇಕ ಟ್ರಾನ್ಸಿಸ್ಟರ್ಗಳನ್ನು ಹೇಳುತ್ತಿದ್ದೇವೆ ಅಪ್ಲಿಕೇಶನ್ ಆಡಿಯೊ ಆಂಪ್ಲಿಫಯರ್ ಸಿಗ್ನಲ್ ಜನರೇಟರ್ ಸಿಗ್ನಲ್ ಫಿಲ್ಟರ್ಗಳು ಯಾವುವು ಎಂಬುದನ್ನು ನೀವು ನೆನಪಿಸಿಕೊಂಡರೆ ಅದು ಮತ್ತೆ ಅಪ್ಲಿಕೇಶನ್ ಅನ್ನು ಕಂಡುಕೊಳ್ಳುತ್ತದೆ ಇದನ್ನು ಬಯೋಮೆಡಿಕಲ್ ಇನ್ಸ್ಟ್ರುಮೆಂಟೇಶನ್ ಮತ್ತು ಹಲವಾರು ಇತರ ಅಪ್ಲಿಕೇಶನ್ಗಳಲ್ಲಿಯೂ ಬಳಸಲಾಗುತ್ತದೆ ಈಗ ನಮಗೆ ತಿಳಿದಿರುವ ಆಪ್ ಆಂಪ್ನ ಅನುಕೂಲಗಳು ಯಾವುವು ಸರಿ ಆಪ್ ಆಂಪ್ಸ್ನ ಅನುಕೂಲಗಳು ಅದು ಕಡಿಮೆ ವೆಚ್ಚ ಸರಿಯಾದ ಕಡಿಮೆ ವಿದ್ಯುತ್ ಬಳಕೆ ಹೆಚ್ಚು ಸಾಂದ್ರ ಹೆಚ್ಚು ವಿಶ್ವಾಸಾರ್ಹ ಹೆಚ್ಚಿನ ಲಾಭ ಮತ್ತು ಸುಲಭ ವಿನ್ಯಾಸ ಆದ್ದರಿಂದ ಇದು ನಮ್ಮ ಇಂದಿನ ಪ್ರಯೋಗಕ್ಕೆ ಹೇಗೆ ಸಂಬಂಧಿಸಿದೆ ಎಂದು ನಮಗೆ ತಿಳಿದಿದೆ ಇಂದಿನ ಪ್ರಯೋಗ ಆಪ್ ಆಂಪ್ನ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಇದೆ ಆದ್ದರಿಂದ ಗುಣಲಕ್ಷಣಗಳು ಯಾವುವು ಆದರ್ಶ ಕಾರ್ಯಾಚರಣಾ ವರ್ಧಕದ ಕೆಲವು ಗುಣಲಕ್ಷಣಗಳು ನಾವು ಆದರ್ಶ ಎಂದು ಹೇಳಿದಾಗ ಇದರರ್ಥ ನೀವು ಆದರ್ಶ ವ್ಯಕ್ತಿಯನ್ನು ತೆಗೆದುಕೊಂಡರೆ ನಾವು ಯೋಚಿಸುವ ಎಲ್ಲವೂ ಉದಾಹರಣೆಗೆ ಇದೆ ಆದರ್ಶ ವ್ಯಕ್ತಿಗೆ ಯಾವುದೇ ರೀತಿಯ ನಕಾರಾತ್ಮಕ ವಿಷಯಗಳು ಇರುವುದಿಲ್ಲ ಸರಿ ದೈವಭಕ್ತ ಆದ್ದರಿಂದ ನೀವು ಆದರ್ಶ ಆಪ್ ಆಂಪ್ ಬಗ್ಗೆ ಮಾತನಾಡುವಾಗ ಅದು ಅನಂತ ವೋಲ್ಟೇಜ್ ಗಳಿಕೆಯನ್ನು ಹೊಂದಿರುತ್ತದೆ ಅದು ಅನಂತ ಇನ್ಪುಟ್ ಪ್ರತಿರೋಧವನ್ನು ಹೊಂದಿರುತ್ತದೆ ಇದು 0 ಔಟ್ಪುಟ್ ಪ್ರತಿರೋಧದಲ್ಲಿ 0 ಹೊಂದಿರುತ್ತದೆ ಅದು ಅನಂತ ವೇಗವನ್ನು ಹೊಂದಿರುತ್ತದೆ ಆದರೆ ಆದರ್ಶ ಸರಿ ಹೊಂದಿರುವ ವ್ಯಕ್ತಿಯನ್ನು ನಾವು ವಿರಳವಾಗಿ ಕಾಣುತ್ತೇವೆ ಅದೇ ರೀತಿಯಲ್ಲಿ ನಾವು ಆಪರೇಷನ್ ಆಂಪ್ಲಿಫಯರ್ ಅಥವಾ ಐಸಿಯನ್ನು ಸಹ ಕಂಡುಹಿಡಿಯಲಾಗುವುದಿಲ್ಲ ಆದ್ದರಿಂದ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನಲ್ಲಿ ನಾವು ನಿಜವಾಗಿಯೂ ಬಯಸುವ ಗುಣಲಕ್ಷಣಗಳನ್ನು ಹೊಂದಲು ಸಾಧ್ಯವಿಲ್ಲ ಆದರೆ ನಾವು ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಹೊಂದಿದ್ದೇವೆ ಕೆಲವು ಗುಣಲಕ್ಷಣಗಳನ್ನು ಹೊಂದಿರುವ ಆಂಪ್ಲಿಫಯರ್ ನಿಜವಾಗಿಯೂ ಆದರ್ಶವಲ್ಲ ಆದರೆ ಆದರ್ಶಕ್ಕೆ ಹತ್ತಿರದಲ್ಲಿದೆ ಆದ್ದರಿಂದ ನೀವು ಆದರ್ಶ ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ತೆಗೆದುಕೊಂಡರೆ ನಾನು ಹೇಳಿದಂತಹ ಗುಣಲಕ್ಷಣಗಳು ಯಾವುವು ಆಗ ನಾವು ನೋಡುತ್ತೇವೆ ಅನಂತ ವೋಲ್ಟೇಜ್ ಲಾಭವನ್ನು ನಾವು ನೋಡುತ್ತೇವೆ ಆದರೆ ಪ್ರಾಯೋಗಿಕ ಕಾರ್ಯಾಚರಣೆಯ ವರ್ಧಕವು ಈ ಮೌಲ್ಯದ ಸುತ್ತ ಎಲ್ಲೋ ಇರುತ್ತದೆ ಇನ್ಪುಟ್ ಪ್ರತಿರೋಧವು ಅನಂತವಾಗಿರುತ್ತದೆ ಆದ್ದರಿಂದ ಇನ್ಪುಟ್ ಪ್ರತಿರೋಧ ಏನು ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಸರಿ ಮತ್ತು ಪ್ರಾಯೋಗಿಕ ಆಪ್ ಆಂಪ್ನ ಇನ್ಪುಟ್ ಪ್ರತಿರೋಧವು ಪವರ್ 12 ಓಮ್ಸ್ 0 ಔಟ್ಪುಟ್ ಪ್ರತಿರೋಧಕ್ಕೆ 10 ರಷ್ಟಿದೆ ಎಂದು ನಾವು ನೋಡುತ್ತೇವೆ ಆದರೆ ನಿಜದಲ್ಲಿ ಔಟ್ಪುಟ್ ಪ್ರತಿರೋಧ 0 ಅಲ್ಲ ಅದು ಕಡಿಮೆ ನಂತರ ನಾವು ಅನಂತ ವೇಗವನ್ನು ಹೊಂದಿದ್ದೇವೆ ಇದರರ್ಥ ಅದು ಸೂಪರ್ಫಾಸ್ಟ್ ಆದರೆ ಅದು ಸಾಧ್ಯವಿಲ್ಲ ಈ ನಿರ್ದಿಷ್ಟ ಪ್ರಯೋಗದಲ್ಲಿ ನಾವು ಸ್ಲೀವ್ ದರವನ್ನು ನೋಡುತ್ತೇವೆ ಮತ್ತು ನಾವು ಸ್ಲೀವ್ ದರವನ್ನು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಅಳೆಯುತ್ತೇವೆ ಮತ್ತು ಅದು ಎಲ್ಲೋ 0 5 ರಿಂದ 20 ಮೈಕ್ರೋ ಮೈಕ್ರೊ ಸೆಕೆಂಡಿಗೆ 20 ವೋಲ್ಟ್ ನಡುವೆ ಬೀಳುತ್ತಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಇವು ಆದರ್ಶ ಕಾರ್ಯಾಚರಣಾ ವರ್ಧಕದ ಆದರ್ಶ ಗುಣಲಕ್ಷಣಗಳಾಗಿವೆ ಆದರೆ ನಾವು ಆದರ್ಶ ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ಬಳಸಲು ಹೋಗುವುದಿಲ್ಲ ಏಕೆಂದರೆ ನಮ್ಮಲ್ಲಿ ಆದರ್ಶ ಕಾರ್ಯಾಚರಣಾ ಆಂಪ್ಲಿಫೈಯರ್ ಇಲ್ಲ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ನಮ್ಮಲ್ಲಿ ಪ್ರಾಯೋಗಿಕ ಆಪ್ ಆಂಪ್ ಇದೆ ಉಪನ್ಯಾಸ ಟಿಪ್ಪಣಿಗಳಲ್ಲಿ ನಾನು ನಿಮಗೆ ಈಗಾಗಲೇ ತೋರಿಸಿರುವ ಐಸಿ ಇದೆ ಈಗ ನಾವು 2 ಸುವರ್ಣ ನಿಯಮಗಳನ್ನು ಸಹ ನೋಡಿದ್ದೇವೆ ಅಲ್ಲವೇ ಆದ್ದರಿಂದ ಮೊದಲನೆಯದು ಆಪ್ ಆಂಪ್ ಸೆಳೆ ಅಥವಾ ಮೂಲಕ್ಕೆ ಪ್ರವಾಹವಿಲ್ಲ ಅಂದರೆ ಇನ್ಪುಟ್ ಟರ್ಮಿನಲ್ಗಳು ಸೆಳೆಯುತ್ತವೆ ಅಥವಾ ಮೂಲವಾಗುತ್ತವೆ ಯಾವುದೇ ಪ್ರವಾಹವು ಇನ್ಪುಟ್ ಟರ್ಮಿನಲ್ಗಳಿಂದ ಯಾವುದೇ ಪ್ರವಾಹವನ್ನು ಪಡೆಯುವುದಿಲ್ಲ ಅದು ಮೊದಲ ನಿಯಮ ಎರಡನೆಯದು ಇನ್ಪುಟ್ 0 ರ ನಡುವಿನ ವೋಲ್ಟೇಜ್ ವ್ಯತ್ಯಾಸವನ್ನು ಮಾಡಲು ಆಪ್ ಆಂಪ್ ಅದು ಏನು ಮಾಡುತ್ತದೆ ಇದು ನಾವು ವಿವರವಾಗಿ ಅಧ್ಯಯನ ಮಾಡಿದ್ದೇವೆ ಉಪನ್ಯಾಸ ಟಿಪ್ಪಣಿಗಳಲ್ಲಿ ಇವುಗಳು ನಾವು ನೆನಪಿಟ್ಟುಕೊಳ್ಳಬೇಕಾದ 2 ಸುವರ್ಣ ನಿಯಮಗಳಾಗಿವೆ ಅದು ಒಳಹರಿವು ಸೆಳೆಯುತ್ತದೆ ಅಥವಾ ಮೂಲವಿಲ್ಲ ಮತ್ತು ಎರಡನೆಯದು 2 ಇನ್ಪುಟ್ ನಡುವಿನ ವೋಲ್ಟೇಜ್ ವ್ಯತ್ಯಾಸ 0 ಆಗಿದೆ ಆದ್ದರಿಂದ ನಾವೆಲ್ಲರೂ ಈ ವಿಷಯವನ್ನು ನೆನಪಿಸಿಕೊಳ್ಳುತ್ತೇವೆ ಎಂದು ನನಗೆ ಖಾತ್ರಿಯಿದೆ ಸರಿ ಆಹ್ ನಿಮಗೆ ನೆನಪಿಲ್ಲದಿದ್ದರೆ ಚಿಂತಿಸಬೇಡಿ ಅದಕ್ಕಾಗಿಯೇ ನೀವು ಈಗಾಗಲೇ ಥಿಯರಿ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿಷಯಗಳನ್ನು ನಾನು ಪುನರಾವರ್ತಿಸುತ್ತಿದ್ದೇನೆ ಆಪ್ ಆಂಪ್ ಗುಣಲಕ್ಷಣಗಳನ್ನು ನೋಡೋಣ ಆದ್ದರಿಂದ ಇವುಗಳು ಕಾರ್ಯಾಚರಣಾ ವರ್ಧಕದ ಗುಣಲಕ್ಷಣಗಳಾಗಿವೆ ಇದು ನಾವು ಇಲ್ಲಿ ನೋಡುವಂತೆಯೇ ಒಂದು ಆಪ್ ಆಂಪ್ ಆಗಿದೆ ಸರಿ ನಾವು ಐಸಿಯನ್ನು ಆಫ್ಸೆಟ್ ಶೂನ್ಯದಿಂದ ನೋಡಿದ್ದೇವೆ ಸರಿ 2 ಇನ್ವರ್ಟಿಂಗ್ 3 ನಾನ್ ಇನ್ವರ್ಟಿಂಗ್ ವಿಇಇ ಸರಿ 8 ಸಂಪರ್ಕಗೊಂಡಿಲ್ಲ ಈಗ ನಿಮ್ಮ ಪ್ರಶ್ನೆ ಪಿನ್ ಸಂಖ್ಯೆ 8 ರ ಪಾತ್ರವೇನು ಎಂಬುದು ಸರಿ ಅದು ಎನ್ಸಿ ಆಗಿದ್ದರೆ ಅದು ಸರಿಯಾಗಿ ಸಂಪರ್ಕ ಹೊಂದಿಲ್ಲ ಆದರೆ ಅದು ಉಪಯುಕ್ತವಾಗಿದ್ದರೆ ಅದು ಏಕೆ ಇರುತ್ತದೆ ಅಥವಾ ಉದ್ದೇಶವೇನು ಆದ್ದರಿಂದ ಅದು ನಿಮಗೆ ಒಂದು ರೀತಿಯ ಪ್ರಶ್ನೆ ಆದ್ದರಿಂದ ಪಿನ್ ಸಂಖ್ಯೆ 8 ರ ಪಾತ್ರ ಏನು ಎಂದು ಕಂಡುಹಿಡಿಯಿರಿ ಸರಿ ನಂತರ ನಾವು ಪಿನ್ ಸಂಖ್ಯೆ 7 4 ಜೊತೆಗೆ ವಿಸಿಸಿ ಆಫ್ಸೆಟ್ ಶೂನ್ಯಕ್ಕಾಗಿ ಔಟ್ಪುಟ್ 5 ಗಾಗಿ 6 ಅನ್ನು ಹೊಂದಿದ್ದೇವೆ ಇದು ನಾವು ಸಿದ್ಧಾಂತ ವರ್ಗದಲ್ಲಿ ನೋಡಿದ ಎಲ್ಲವೂ ಪ್ರತಿ ಪಿನ್ನ ಪಾತ್ರವೇನು ಆದ್ದರಿಂದ ಇಂದು ನಾವು ಇನ್ಪುಟ್ ಇಂಪೆಡೆನ್ಸ್ ಔಟ್ಪುಟ್ ಇಂಪೆಡೆನ್ಸ್ ಇನ್ಪುಟ್ ಬಯಾಸ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಸ್ಲೀವ್ ರೇಟ್ ಕಾಮನ್ ಮೋಡ್ ರಿಜೆಕ್ಷನ್ ಅನುಪಾತ ಸಾಮಾನ್ಯ ಮೋಡ್ ಇನ್ಪುಟ್ ವೋಲ್ಟೇಜ್ನಿಂದ ಪ್ರಾರಂಭವಾಗುವ ಹಲವಾರು ವಿಷಯಗಳನ್ನು ಪರಿಶೀಲಿಸುತ್ತೇವೆ ಸರಿ ಆಹ್ ನಾವು ಚರ್ಚಿಸುತ್ತಿರುವ ಮೊದಲನೆಯದನ್ನು ನೀವು ನೋಡಿದರೆ ಇನ್ಪುಟ್ ಪ್ರತಿರೋಧ ಆದರ್ಶ ಕಾರ್ಯಾಚರಣಾ ವರ್ಧಕದ ಸಂದರ್ಭದಲ್ಲಿ ಇನ್ಪುಟ್ ಪ್ರತಿರೋಧವು ಹೆಚ್ಚು ಇರುತ್ತದೆ ಅಥವಾ ಒಂದು ವೇಳೆ ಅಥವಾ ನೀವು ಹೇಳಬಹುದು ಅದು ಇನ್ಪುಟ್ ಪ್ರತಿರೋಧವು ಅನಂತವಾಗಿದೆ ಆದರೆ ನೀವು ಪ್ರಾಯೋಗಿಕ ಆಂಪ್ಲಿಫೈಯರ್ ಅನ್ನು ತೆಗೆದುಕೊಂಡರೆ ಅದು ಪ್ರಾಯೋಗಿಕ ಆಪ್ ಆಂಪ್ ಆಗಿದೆ ಸರಿ ಇದು ಸರಿ ಇಲ್ಲಿ ನನ್ನ ಕೈಯಲ್ಲಿ ನಾವು ನಿನ್ನೆ ನೋಡಿದ್ದೇವೆ ಅಥವಾ ನಾನು ಅದನ್ನು ಇಲ್ಲಿ ಇಡಬಹುದು ಆದ್ದರಿಂದ ಇದನ್ನು ಸುಲಭವಾಗಿ ಕೇಂದ್ರೀಕರಿಸಬಹುದು ಇದನ್ನು ಸರಿಯಾಗಿ ಮಾಡಿ ನಂತರ ನಾವು ಅದನ್ನು ಅತಿ ಹೆಚ್ಚು ಇನ್ಪುಟ್ ಪ್ರತಿರೋಧವಾಗಿ ನೋಡುತ್ತೇವೆ ಆದರ್ಶ ಆಪ್ ಆಂಪಿಯ ಔಟ್ಪುಟ್ ಪ್ರತಿರೋಧವು 0 ಆಗಿರುತ್ತದೆ ಆದರೆ ಈ ಕಾರ್ಯಾಚರಣೆಯ ಆಂಪ್ಲಿಫೈಯರ್ ಎಂಬ ಪ್ರಾಯೋಗಿಕ ಕಾರ್ಯಾಚರಣೆಯಲ್ಲಿ ನೀವು ನೋಡಿದರೆ ಔಟ್ಪುಟ್ ಆಪ್ ಆಂಪ್ 0 ಅಲ್ಲ ಆದರೆ 0 ಗೆ ಹತ್ತಿರದಲ್ಲಿದೆ ಎಂದು ನೀವು ನೋಡುತ್ತೀರಿ ನಂತರ ನಾವು ಅನಂತ ಲಾಭವನ್ನು ನೋಡುತ್ತೇವೆ ಈ ನಿರ್ದಿಷ್ಟ ಕಾರ್ಯಾಚರಣೆಯ ವರ್ಧಕದಲ್ಲಿ ನಾವು ಇಂದು ನೋಡುತ್ತಿರುವ ಲಾಭವು ಅನಂತವಾಗುವುದಿಲ್ಲ ಆದ್ದರಿಂದ ನಾವು ಒಂದೊಂದಾಗಿ ನೋಡೋಣ ಸರಿ ನಾವು ಒಂದೊಂದಾಗಿ ನೋಡೋಣ ಮೊದಲನೆಯದು ನಿಮ್ಮ ಇನ್ಪುಟ್ ಪ್ರತಿರೋಧ ಆದ್ದರಿಂದ ಇನ್ಪುಟ್ ಪ್ರತಿರೋಧ ಯಾವುದು ಮತ್ತು ಯಾವ ರೀತಿಯ ಇನ್ಪುಟ್ ಪ್ರತಿರೋಧವಿದೆ ಮೊದಲನೆಯದು ನಿಮ್ಮ ಭೇದಾತ್ಮಕ ಇನ್ಪುಟ್ ಪ್ರತಿರೋಧ ಭೇದಾತ್ಮಕ ಇನ್ಪುಟ್ ಪ್ರತಿರೋಧ ಎಂದರೇನು ಡಿಫರೆನ್ಷಿಯಲ್ ಇನ್ಪುಟ್ ಪ್ರತಿರೋಧವು ತಲೆಕೆಳಗಾದ ಮತ್ತು ತಲೆಕೆಳಗಾಗದ ಟರ್ಮಿನಲ್ ನಡುವಿನ ಒಟ್ಟು ಪ್ರತಿರೋಧವಾಗಿದೆ ಅಂದರೆ ವ್ಯತ್ಯಾಸವೇನು ನಿಮ್ಮ ಡಿಫರೆನ್ಷಿಯಲ್ ಇನ್ಪುಟ್ ಪ್ರತಿರೋಧವಾಗಿರುವ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ ನಡುವಿನ ವ್ಯತ್ಯಾಸವೇನು ಸಾಮಾನ್ಯ ಮೋಡ್ ಇನ್ಪುಟ್ ಪ್ರತಿರೋಧ ಏನು ಸಾಮಾನ್ಯ ಮೋಡ್ ಇನ್ಪುಟ್ ಪ್ರತಿರೋಧವು ಪ್ರತಿ ಇನ್ಪುಟ್ ಮತ್ತು ಗ್ರೌಂಡ್ ನ ನಡುವಿನ ಒಟ್ಟು ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಅಂದರೆ ಈ ಮತ್ತು ಗ್ರೌಂಡ್ ನ ನಡುವೆ ಅಥವಾ ತಲೆಕೆಳಗಾಗದ ಟರ್ಮಿನಲ್ ನಡುವಿನ ಪ್ರತಿರೋಧ ಮತ್ತು ಅದರ ನಡುವಿನ ಪ್ರತಿರೋಧವನ್ನು ಗ್ರೌಂಡ್ ಗೆ ಇರಿಸಿ ಹಾಗಾದರೆ ಈ ಮತ್ತು ನೆಲದ ನಡುವಿನ ಪ್ರತಿರೋಧ ಏನು ಈ ಟರ್ಮಿನಲ್ ಮತ್ತು ಗ್ರೌಂಡ್ ನ ನಡುವಿನ ಪ್ರತಿರೋಧ ಏನು ಈ ಟರ್ಮಿನಲ್ ಮತ್ತು ಈ ಟರ್ಮಿನಲ್ ಅಥವಾ ಈ ಟರ್ಮಿನಲ್ ಮತ್ತು ನೆಲ ಆದ್ದರಿಂದ ಅದು ನಿಮ್ಮ ಸಾಮಾನ್ಯ ಮೋಡ್ ಇನ್ಪುಟ್ ಪ್ರತಿರೋಧವಾಗಿರುತ್ತದೆ ಒಂದು ನಿಮ್ಮ ಡಿಫರೆನ್ಷಿಯಲ್ ಇನ್ಪುಟ್ ಪ್ರತಿರೋಧ ಇನ್ನೊಂದು ನಿಮ್ಮ ಸಾಮಾನ್ಯ ಮೋಡ್ ಇನ್ಪುಟ್ ಪ್ರತಿರೋಧ ಆದ್ದರಿಂದ ಈ ನಿಯಮಗಳನ್ನು ನೆನಪಿಡಿ ಈ ಸರ್ಕ್ಯೂಟ್ ಅನ್ನು ನೀವು ನೋಡಿದರೆ ನಾವು ನಮ್ಮಲ್ಲಿರುವ ಎಲೆಕ್ಟ್ರಾನಿಕ್ ಟ್ಯುಟೋರಿಯಲ್ಗಳಿಂದ ಸರ್ಕ್ಯೂಟ್ ತೆಗೆದುಕೊಂಡಿದ್ದೇವೆ ನೀವು ಇಲ್ಲಿ ನೋಡಿದರೆ ಸಿಗ್ನಲ್ ವಿಎಸ್ ಇದೆ ನಂತರ ಪ್ರತಿರೋಧವು ಮೂಲದಿಂದಾಗಿ ಇದೆ ಆದ್ದರಿಂದ ವಿಎಸ್ ಮೂಲ ಅಥವಾ ಪ್ರತಿರೋಧ ಆರ್ಎಸ್ ಇದೆಆದ್ದರಿಂದ ಇದು ಆಂಪ್ಲಿಫಯರ್ ಇನ್ಪುಟ್ ಪ್ರತಿರೋಧ ಝಡ್ ಇನ್ ಆಗಿದೆ ಆದ್ದರಿಂದನೀವು ಸಮಾನ ಸರ್ಕ್ಯೂಟ್ ಚಿತ್ರ ಬರೆದರೆ ಆರ್ಎಸ್ ಮತ್ತು ಝಡ್ ಸರಣಿಯಲ್ಲಿ ಇರುತ್ತದೆ ನೀವು ವಿ ಇನ್ ಅಳೆಯಲು ಬಯಸಿದರೆ ಇಲ್ಲಿ ನೋಡುವ ಈ ಟರ್ಮಿನಲ್ ನೀವು ಯಾವ ಸೂತ್ರವನ್ನು ಹೊಂದಿದ್ದೀರಿ ನೀವು ವಿ ಇನ್ ಸೂತ್ರವನ್ನು ಹೊಂದಿದ್ದೀರಿವಿ ಇನ್ ಗೆ ಸಮ ಏನು ಇದು ಝಡ್ ಇನ್ ಅಥವಾ ಝಡ್ ಇನ್ ಆರ್ಎಸ್ ಅಥವಾ ಝಡ್ ಇನ್ ಜೊತೆಗೆ ಆರ್ಎಸ್ ಝಡ್ ಇನ್ ವಿಎಸ್ ಮೂಲ ವೋಲ್ಟೇಜ್ಸರಿ ಅಲ್ಲವಾ ಆದ್ದರಿಂದ ನಾವು ಇಲ್ಲಿ ಬರೆದ ನಿಮ್ಮ ಸಮಾನ ಸರ್ಕ್ಯೂಟ್ನ ಸೂತ್ರ ಇದಾಗಿದೆ ಈಗ ಇದು ತುಂಬಾ ಸುಲಭ ಏಕೆಂದರೆ ಇದು ಸಂಭಾವ್ಯ ವಿಭಾಜಕ ವೋಲ್ಟೇಜ್ ವಿಭಾಜಕ ಸರ್ಕ್ಯೂಟ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಝಡ್ ಇನ್ ಅಡ್ಡಲಾಗಿ ವೋಲ್ಟೇಜ್ ಅಳೆಯಲು ನೀವು ಬಯಸಿದಾಗಝಡ್ ಇನ್ ಆರ್ಎಸ್ ಝಡ್ ಇನ್ ವಿಎಸ್ Zin Rs Z in Vs ಹೊಂದಿರುತೀರೀ ಇದು ಬಹಳ ಸುಲಭ ಸರಿ ಅಲ್ಲವಾ ಈಗ ನಾವು ನೋಡಿದ ಔಟ್ಪುಟ್ ಪ್ರತಿರೋಧ ಇನ್ಪುಟ್ ಪ್ರತಿರೋಧವನ್ನು ನೋಡೋಣ ಮುಂದಿನ ಸ್ಲೈಡ್ ಅನ್ನು ನೋಡೋಣ ಮುಂದಿನ ಸ್ಲೈಡ್ ಈ ವಿಷಯಗಳನ್ನು ಸರಿಯಾಗಿ ತೆಗೆದುಹಾಕಲು ಅವಕಾಶ ಮಾಡಿಕೊಡಿ ಆದ್ದರಿಂದ ನಾವು ಮುಂದಿನ ಸ್ಲೈಡ್ಗೆ ಹೋಗುತ್ತೇವೆ ಮುಂದಿನ ಸ್ಲೈಡ್ ಔಟ್ಪುಟ್ ಪ್ರತಿರೋಧವಾಗಿದೆ ಆದ್ದರಿಂದ ನೀವು ಮತ್ತೆ ಔಟ್ಪುಟ್ ಪ್ರತಿರೋಧವನ್ನು ನೋಡಿದರೆ ಔಟ್ಪುಟ್ ಪ್ರತಿರೋಧವು ಆದರ್ಶಪ್ರಾಯವಾಗಿ ಅದು 0 ಆಗಿರಬೇಕು ಸರಿ ನಾವು 0 ಆಗಿರಬೇಕು ಔಟ್ಪುಟ್ ಟರ್ಮಿನಲ್ನಿಂದ ಆಪರೇಷನ್ ಆಂಪ್ಲಿಫೈಯರ್ಗೆ ಪ್ರತಿರೋಧವನ್ನು ನೋಡಬೇಕು ಅದು ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಔಟ್ಪುಟ್ ಟರ್ಮಿನಲ್ನಿಂದ ಪ್ರತಿರೋಧವಾಗಿದೆ ವಾಸ್ತವದಲ್ಲಿ ಇದು ಶೂನ್ಯೇತರವಾಗಿದೆ ರಿಯಾಲಿಟಿ ಶೂನ್ಯೇತರ ಅಥವಾ ಅತ್ಯಂತ ಚಿಕ್ಕದಾಗಿದೆ ಆದ್ದರಿಂದ ಔಟ್ಪುಟ್ ಪ್ರತಿರೋಧವನ್ನು ಅಳೆಯಲು ಇದು ಸಮಾನ ಸರ್ಕ್ಯೂಟ್ ಆಗಿದೆ ಸಿಗ್ನಲ್ ಜನರೇಟರ್ ಆಂಪ್ಲಿಫಯರ್ ಇದೆ ಎಂದು ನೀವು ಸ್ಪಷ್ಟವಾಗಿ ನೋಡಬಹುದು ಮತ್ತು ಆಸಿಲ್ಲೋಸ್ಕೋಪ್ ಅಥವಾ ವೋಲ್ಟ್ಮೀಟರ್ ಇದೆ ಇಂದು ನಾವು ನೋಡುವ ರೀತಿಯಲ್ಲಿಯೇ ಸಿಗ್ನಲ್ ಜನರೇಟರ್ ಸಿಗ್ನಲ್ ಇದೆ ಜನರೇಟರ್ ಒಂದು ಫಂಕ್ಷನ್ ಜನರೇಟರ್ ಹೊರತುಪಡಿಸಿ ಏನೂ ಅಲ್ಲ ಫಂಕ್ಷನ್ ಜನರೇಟರ್ ಎಂದರೇನು ಎಂದು ನಾವು ಕೊನೆಯ ಮಾಡ್ಯೂಲ್ಗಳಲ್ಲಿ ನೋಡಿದ್ದೇವೆ ಆಸಿಲ್ಲೋಸ್ಕೋಪ್ಗಳು ಎಂದರೇನು ಎಂದು ನಾವು ನೋಡಿದ್ದೇವೆ ಅಥವಾ ಎಸಿ ವೋಲ್ಟೇಜ್ ಅನ್ನು ನಾವು ಹೇಗೆ ಅಳೆಯಬಹುದು ಎಂಬುದನ್ನು ಸಹ ನೋಡಿದ್ದೇವೆ ಆದ್ದರಿಂದ ಲೋಡ್ ಅನ್ನು ಅವಲಂಬಿಸಿ ನಾವು ಲೋಡ್ ಅನ್ನು ಬದಲಿಸಿದರೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಔಟ್ಪುಟ್ಟ್ನಲ್ಲಿ ಸಿಗ್ನಲ್ನಲ್ಲಿನ ಬದಲಾವಣೆಯನ್ನು ನಾವು ನೋಡುತ್ತೇವೆ ಆದ್ದರಿಂದ ಇದು ಔಟ್ಪುಟ್ ಪ್ರತಿರೋಧದ ಬಗ್ಗೆ ಈಗ ಮುಂದಿನ ಸ್ಲೈಡ್ಗೆ ಹೋಗೋಣ ಅದು ನಿಮ್ಮ ಪಕ್ಷಪಾತ ಪ್ರವಾಹದ ಪರಿಣಾಮವಾಗಿದೆ ಕರೆಂಟ್ನ ಈಗ ನಾವು ಈಗಾಗಲೇ ಬಯಾಸ್ ಪರಿಣಾಮವನ್ನು ನೋಡಿದ್ದೇವೆ ಅಥವಾ ಬಯಾಸ್ ಕರೆಂಟ್ ಎಂದರೇನು ಮತ್ತು ಅದನ್ನು ಹೇಗೆ ಸರಿಯಾಗಿ ಬಳಸಬಹುದು ಆದ್ದರಿಂದ ಮತ್ತೆ ಈ ಸರ್ಕ್ಯೂಟ್ ಅನ್ನು ಸರ್ಕ್ಯೂಟ್ ಡಾಟ್ ಕಾಮ್ ಬಗ್ಗೆ ತೆಗೆದುಕೊಳ್ಳಲಾಗಿದೆ ನೀವು ಇಲ್ಲಿ ನೋಡುವ ಈ ನಿರ್ದಿಷ್ಟ ಸರ್ಕ್ಯೂಟ್ ಸರಿ ಪಕ್ಷಪಾತ ಪ್ರವಾಹಗಳ ಪರಿಣಾಮವನ್ನು ಪರಿಗಣಿಸೋಣ ನೀವು ತಲೆಕೆಳಗಾಗದ ಆಂಪ್ಲಿಫೈಯರ್ ತಲೆಕೆಳಗಾಗದ ಏಕತೆ ಲಾಭ ವರ್ಧಕವನ್ನು ತೆಗೆದುಕೊಳ್ಳಬಹುದಾದರೆ ಪಕ್ಷಪಾತ ಪ್ರವಾಹಗಳ ಪರಿಣಾಮವನ್ನು ನಾವು ಪರಿಗಣಿಸೋಣ ಉಪನ್ಯಾಸ ಟಿಪ್ಪಣಿಗಳಲ್ಲಿ ಏಕತೆ ಗಳಿಕೆ ವರ್ಧಕ ಯಾವುದು ಎಂದು ನಾವು ನೋಡಿದ್ದೇವೆ ಸರಿ ಒಂದು ಮೆಗಾ ಓಮ್ನ ಮೂಲ ಪ್ರತಿರೋಧದಿಂದ ಓಡಿಸಲ್ಪಟ್ಟರೆ ಐಬಿ 10 ನ್ಯಾನೊಅಂಪಿಯರ್ ಆಗಿದ್ದರೆ ಅದು ಹೆಚ್ಚುವರಿ 10 ಮಿಲಿವೋಲ್ಟ್ ದೋಷವನ್ನು ಪರಿಚಯಿಸುತ್ತದೆ ಈ ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಸರಿ ಯಾವುದೇ ವ್ಯವಸ್ಥೆಯಲ್ಲಿ ಈ ಹಂತದ ದೋಷವು ಕ್ಷುಲ್ಲಕವಲ್ಲ ಆದ್ದರಿಂದ ಇದು ಮೊದಲ ಹಂತವಾಗಿದೆ ಈಗ ಬಯಾಸ್ ಕರೆಂಟ್ ಆಪರೇಷನ್ ಆಂಪ್ಲಿಫೈಯರ್ನ ಸಮಸ್ಯೆಯಾಗಿದೆ ಏಕೆಂದರೆ ಅದು ಬಾಹ್ಯ ಪ್ರತಿರೋಧಗಳಲ್ಲಿ ಹರಿಯುತ್ತದೆ ಮತ್ತು ಸಿಸ್ಟಮ್ ದೋಷವನ್ನು ಸೇರಿಸುವ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಸಿಸ್ಟಮ್ ದೋಷವನ್ನು ಕಡಿಮೆ ಮಾಡಲು ಅಥವಾ ಬಾಹ್ಯ ಪ್ರತಿರೋಧಗಳಲ್ಲಿ ಹರಿಯುವಾಗ ಬಯಾಸ್ ಪ್ರವಾಹವನ್ನು ಕಡಿಮೆ ಮಾಡುತ್ತದೆ ಅದು ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಅಂದರೆ ಅದು ದೋಷವನ್ನು ಉಂಟುಮಾಡುತ್ತದೆ ಆದ್ದರಿಂದ ನಾವು ಈ ದೋಷವನ್ನು ಹೇಗೆ ಕಡಿಮೆ ಮಾಡಬಹುದು ಆದ್ದರಿಂದ ಪಕ್ಷಪಾತ ಕರೆಂಟ್ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಪರಿಭಾಷೆಯಲ್ಲಿ ಬಹಳ ಮುಖ್ಯವಾದ ಪದವಾಗಿದೆ ಡಿಸೈನರ್ ಐಬಿ ಬಗ್ಗೆ ಮರೆತರೆ ಸರ್ಕ್ಯೂಟ್ ಡಿಸೈನರ್ ಅವರು ಐಬಿ ಬಗ್ಗೆ ಮರೆತಿದ್ದರೆ ಮತ್ತು ಕೇವಲ ಕೆಪ್ಯಾಸಿಟಿವ್ ಕಪ್ಲಿಂಗ್ ಅನ್ನು ಬಳಸಿದರೆ ಸರ್ಕ್ಯೂಟ್ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಸರಿ ಆದ್ದರಿಂದ ಈ ಬಯಾಸ್ ಕರೆಂಟ್ ನಿಖರವಾಗಿ ಏನು ಮತ್ತು ಇನ್ಪುಟ್ ಆಫ್ಸೆಟ್ ಕರೆಂಟ್ ಇನ್ಪುಟ್ ಬಯಾಸ್ ಕರೆಂಟ್ ಯಾವುದು ಮತ್ತು ಮುಂದಿನ ಸ್ಲೈಡ್ಗಳಲ್ಲಿ ನಾವು ವಿವರವಾಗಿ ನೋಡುತ್ತೇವೆ ಮೊದಲು ನೋಡೋಣ ಇನ್ಪುಟ್ ಬಯಾಸ್ ಕರೆಂಟ್ ಸರಿ ಆದ್ದರಿಂದ ನೀವು ಈ ಸರ್ಕ್ಯೂಟ್ ಅನ್ನು ಅರ್ಥಮಾಡಿಕೊಂಡಿದ್ದೀರಿ ಸರಿ ಸರ್ಕ್ಯೂಟ್ನಲ್ಲಿ ಈ ನೋಟವನ್ನು ವಿವರವಾಗಿ ಅರ್ಥಮಾಡಿಕೊಳ್ಳಿ ಈಗ ಅದು ಏನು ಎಂದು ನೋಡೋಣ ನಮಗೆ ತಿಳಿದಿರುವ ಆದರ್ಶ ಕಾರ್ಯಾಚರಣಾ ವರ್ಧಕಕ್ಕಾಗಿ ಸುವರ್ಣ ನಿಯಮಗಳಿವೆ ಸುವರ್ಣ ನಿಯಮವೆಂದರೆ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಯಾವುದೇ ಪ್ರವಾಹ ಹರಿಯುವುದಿಲ್ಲ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಯಾವುದೇ ಪ್ರವಾಹ ಹರಿಯುವುದಿಲ್ಲ ಸರಿ ಪ್ರಾಯೋಗಿಕ ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗಳಿಗಾಗಿ ನಾವು ಇದನ್ನು ತಿಳಿದಿದ್ದೇವೆ ಆಪ್ ಆಂಪ್ಸ್ ಇಲ್ಲಿ ತಪ್ಪು ಆಪ್ ಆಂಪ್ಸ್ ಇನ್ಪುಟ್ ಪ್ರವಾಹಗಳು 10 ರ ಕ್ರಮದಲ್ಲಿ ಬಹಳ ಚಿಕ್ಕದಾಗಿದೆ ಮೈನಸ್ 6 ರಿಂದ 10 ಮೈನಸ್ 14 ಆಂಪಿಯರ್ ಹೆಚ್ಚಿನ ಕಾರ್ಯಾಚರಣಾ ಆಂಪ್ಲಿಫೈಯರ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಇನ್ಪುಟ್ ವೋಲ್ಟೇಜ್ ಆಗಿ ಬಳಸುತ್ತದೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ 2 ಟ್ರಾನ್ಸಿಸ್ಟರ್ ಅನ್ನು ಸರಿಯಾಗಿ ಪಕ್ಷಪಾತ ಮಾಡಬೇಕು ಆದರೆ ಪ್ರಾಯೋಗಿಕವಾಗಿ 2 ಟ್ರಾನ್ಸಿಸ್ಟರ್ಗಳ ನಿಖರ ಹೊಂದಾಣಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅದು ಏನು ಹೇಳುತ್ತದೆ ಸರಿ ಅದು ಏನು ಹೇಳುತ್ತದೆ ಎಂಬುದನ್ನು ನಾವು ಮತ್ತೆ ನೋಡೋಣ ಪ್ರಾಯೋಗಿಕ ಆಪ್ ಆಂಪ್ಸ್ ಇನ್ಪುಟ್ ಪ್ರವಾಹಗಳನ್ನು ಹೊಂದಿದ್ದು ಅವು ಮೈನಸ್ 6 ಮೈನಸ್ 14 ಆಂಪಿಯರ್ನ ಅತ್ಯಂತ ಸಣ್ಣ ಕ್ರಮವಾಗಿದೆ ಸರಿ ಆದಾಗ್ಯೂ ಹೆಚ್ಚಿನ ಆಪ್ ಆಂಪ್ಸ್ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತದೆ ಆದ್ದರಿಂದ ನೀವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತಿದ್ದರೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನಲ್ಲಿನ 2 ಟ್ರಾನ್ಸಿಸ್ಟರ್ಗಳು ಹೊಂದಿಕೆಯಾಗಬೇಕು ಅವು ಹೊಂದಿಕೆಯಾಗದಿದ್ದರೆ ಔಟ್ಪುಟ್ನಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಆದ್ದರಿಂದ ಟ್ರಾನ್ಸಿಸ್ಟರ್ಗಳು ಹೊಂದಿಕೆಯಾಗದಿದ್ದರೆ ಅದು ಹೊಂದಿಕೆಯಾಗುವುದಿಲ್ಲ ಆಗ ನಾವು ಟ್ರಾನ್ಸಿಸ್ಟರ್ಗಳನ್ನು ಅಥವಾ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಸರಿಯಾಗಿ ಪಕ್ಷಪಾತ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಏನು ಮಾಡುವುದು ಆದ್ದರಿಂದ 2 ಟ್ರಾನ್ಸಿಸ್ಟರ್ಗಳ ಹೊಂದಾಣಿಕೆಗೆ ಸಂಬಂಧಿಸಿದಂತೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಆದರೆ ಅದನ್ನು ಮಾಡಲು ಇನ್ನೊಂದು ಮಾರ್ಗ ಅಥವಾ ಇನ್ನೊಂದು ಪರಿಹಾರವಿದೆ ಅದು ಇನ್ಪುಟ್ ಟರ್ಮಿನಲ್ಗಳು ಬೇಸ್ ಟರ್ಮಿನಲ್ ಟ್ರಾನ್ಸಿಸ್ಟರ್ಗಳು ಪ್ರವಾಹ ಸಣ್ಣ ಡಿಸಿ ಮಾಡುವುದಿಲ್ಲ ಟ್ರಾನ್ಸಿಸ್ಟರ್ಗಳ ಈ ಸಣ್ಣ ಬೇಸ್ ಪ್ರವಾಹಗಳು ಏನೂ ಅಲ್ಲ ಪಕ್ಷಪಾತ ಪ್ರವಾಹಗಳು ಐಬಿ 1 ಮತ್ತು ಐಬಿ 2 ನಾನು ಏನು ಹೇಳಿದೆ ನೋಡಿ 2 ಟ್ರಾನ್ಸಿಸ್ಟರ್ಗಳ ಮೂಲ ಟರ್ಮಿನಲ್ಗಳಾದ ಇನ್ಪುಟ್ ಟರ್ಮಿನಲ್ಗಳು ಆದ್ದರಿಂದ ಆಪ್ ಆಂಪ್ನಲ್ಲಿ ಡಿಫರೆನ್ಷಿಯಲ್ ಆಂಪ್ಲಿಫಯರ್ ಆಪ್ ಆಂಪ್ ಮತ್ತು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ನಾವು ನೋಡಿದಾಗ ಟ್ರಾನ್ಸಿಸ್ಟರ್ಗಳಿವೆ ಮತ್ತು ಈ ಟ್ರಾನ್ಸಿಸ್ಟರ್ಗಳು ನಡೆಸುತ್ತವೆ ಪ್ರವಾಹವು ಒಂದು ಸಣ್ಣ ಡಿಸಿ ಪ್ರವಾಹವಾಗಿದ್ದು ಅದು ಮೂಲ ಪ್ರವಾಹಗಳು ಅಥವಾ ಟ್ರಾನ್ಸಿಸ್ಟರ್ಗಳ ಬೇಸ್ ಟರ್ಮಿನಲ್ಗಳ ಮೂಲಕ ಮತ್ತು ಈ ಸಣ್ಣ ಬೇಸ್ ಪ್ರವಾಹಗಳು ಏನೂಆದರೆ ನಾವು ಇನ್ಪುಟ್ ಪಕ್ಷಪಾತ ಪ್ರವಾಹ ಎಂದು ಕರೆಯಲಾಗುತ್ತದೆ ಅಥವಾ ನಾವು ಐಬಿ1ಮತ್ತು ಐಬಿ2 ಹೇಳಬಹುದು ಏಕೆ ಐಬಿ1 ಮತ್ತು ಐಬಿ2 ಏಕೆಂದರೆ ಡಿಫರೆನ್ಷಿಯಲ್ ಆಂಪ್ಲಿಫಯರ್ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನಲ್ಲಿ 2 ವಿಭಿನ್ನ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದ್ದೇವೆ ಈಗ ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನೀವು ಹೇಗೆ ವ್ಯಾಖ್ಯಾನಿಸಬಹುದು ಇನ್ಪುಟ್ ಬಯಾಸ್ ಪ್ರವಾಹವನ್ನು ಪ್ರತಿ 2 ಇನ್ಪುಟ್ ಟರ್ಮಿನಲ್ಗಳಿಗೆ ಹರಿಯುವ ಪ್ರವಾಹ ಎಂದು ವ್ಯಾಖ್ಯಾನಿಸಬಹುದು ಪ್ರತಿ 2 ಇನ್ಪುಟ್ ಟರ್ಮಿನಲ್ಗಳು ಆಪ್ ಆಂಪ್ ಸಮತೋಲನಗೊಂಡಾಗ ಅವು ಒಂದೇ ವೋಲ್ಟೇಜ್ ಮಟ್ಟಕ್ಕೆ ಪಕ್ಷಪಾತ ಮಾಡಿದಾಗ ಅಂದರೆ ನಿಮ್ಮ ಕಾರ್ಯಾಚರಣೆಯ ವರ್ಧಕವನ್ನು ನೀವು ಸಮತೋಲನಗೊಳಿಸಿದಾಗ ಸರಿ ನಿಮ್ಮ ಆಂಪ್ಲಿಫೈಯರ್ ಅನ್ನು ನೀವು ಸಮತೋಲನಗೊಳಿಸಿದಾಗ 2 ಇನ್ಪುಟ್ ಟರ್ಮಿನಲ್ಗಳಲ್ಲಿ ಸಣ್ಣ ಪ್ರಮಾಣದ ಪ್ರವಾಹ ಹರಿಯುವುದನ್ನು ನೀವು ಕಾಣಬಹುದು ನಿಮ್ಮ ಆಪ್ ಆಂಪ್ ಅನ್ನು ನೀವು ಪಕ್ಷಪಾತ ಮಾಡಿದಾಗ ಆ ಸಣ್ಣ ಪ್ರಮಾಣದ ಪ್ರವಾಹ ಸರಿ ನಿಮ್ಮ ಆಪ್ ಆಂಪ್ ಅನ್ನು ನೀವು ಸಮತೋಲನಗೊಳಿಸಿದಾಗ ಬಯಾಸ್ ಬ್ಯಾಲೆನ್ಸ್ ಅಲ್ಲ ನಿಮ್ಮ ಆಪ್ ಆಂಪ್ ನಂತರ ನೀವು ಕಂಡುಕೊಳ್ಳುವ ಸಣ್ಣ ಪ್ರಮಾಣದ ಪ್ರವಾಹ ಸರಿ ಇನ್ಪುಟ್ ಟರ್ಮಿನಲ್ಗಳಿಗೆ ಹರಿಯುವುದನ್ನು ಇನ್ಪುಟ್ ಬಯಾಸ್ ಕರೆಂಟ್ ಎಂದು ಕರೆಯಲಾಗುತ್ತದೆ ಆದರೆ ಕೆಲವೊಮ್ಮೆ ನಾವು ನಿಜವಾಗಿಯೂ ಪ್ರಯೋಗವನ್ನು ಮಾಡುವವರೆಗೆ ಅರ್ಥಮಾಡಿಕೊಳ್ಳುವುದು ಕಷ್ಟ ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನಾವು ಹೇಗೆ ಲೆಕ್ಕ ಹಾಕಬಹುದು ಎಂಬ ಪ್ರಯೋಗವನ್ನು ನಾವು ನೋಡುತ್ತೇವೆ 2 ಇನ್ಪುಟ್ 2 ಬಯಾಸ್ ಪ್ರವಾಹಗಳು ಎಂದಿಗೂ ಒಂದೇ ಆಗಿರುವುದಿಲ್ಲ ಆದ್ದರಿಂದ ತಯಾರಕರು ಸರಾಸರಿ ಇನ್ಪುಟ್ ಬಯಾಸ್ ಪ್ರವಾಹವನ್ನು ನಿರ್ದಿಷ್ಟಪಡಿಸುತ್ತಾರೆ ಐಬಿ1 ಮತ್ತು ಐಬಿ2 ನ ಪರಿಮಾಣಗಳನ್ನು ಸೇರಿಸುವ ಮೂಲಕ ಮತ್ತು 2 ರ ಮೊತ್ತದಿಂದ ಭಾಗಿಸುವ ಮೂಲಕ ಕಂಡುಹಿಡಿಯಬಹುದು ಆದ್ದರಿಂದ ಇನ್ಪುಟ್ ಬಯಾಸ್ ಕರೆಂಟ್ ಯಾವುದು ಎಂದು ನಾವು ಬೇಗನೆ ನೋಡೋಣ ಮತ್ತೊಮ್ಮೆ ನಾವು ಹೇಳಿದಂತೆ ಇನ್ಪುಟ್ ಬಯಾಸ್ ಕರೆಂಟ್ 2 ಟ್ರಾನ್ಸಿಸ್ಟರ್ಗಳ ಹೊಂದಾಣಿಕೆ ಅಲ್ಲದ ಕಾರಣ ಆಗಿರುತ್ತವೆ ಒಂದು ಈಗ ನಾವು ಪಡೆಯುವ 2 ಪಕ್ಷಪಾತ ಪ್ರವಾಹಗಳು ಎಂದಿಗೂ ಒಂದೇ ಆಗಿರುವುದಿಲ್ಲ ಅದಕ್ಕಾಗಿಯೇ ನಾವು ಕಾರ್ಯಾಚರಣೆಯ ವರ್ಧಕವನ್ನು ಪಡೆದಾಗ ತಯಾರಕರು ಈಗಾಗಲೇ ಇನ್ಪುಟ್ ಬಯಾಸ್ ಪ್ರವಾಹವನ್ನು ಕಂಡುಹಿಡಿಯುವ ಸೂತ್ರವನ್ನು ನಮಗೆ ನೀಡುತ್ತಾರೆ ಹೇಗೆ ಐಬಿ1 ಮತ್ತು ಐಬಿ2 ನ ಪರಿಮಾಣಗಳನ್ನು ಸೇರಿಸುವ ಮೂಲಕ ಮತ್ತು ಆ ಮೊತ್ತವನ್ನು 2 ರಿಂದ ಭಾಗಿಸುವ ಮೂಲಕ ನೀವು ಇನ್ಪುಟ್ ಬಯಾಸ್ ಪ್ರವಾಹದ ಉದಾಹರಣೆಯನ್ನು ತೆಗೆದುಕೊಳ್ಳುವಾಗ ನೀವು ನೆನಪಿಟ್ಟುಕೊಳ್ಳಬೇಕಾದ ಸೂತ್ರ ಇದು ನೆನಪಿಟ್ಟುಕೊಳ್ಳುವುದು ಸುಲಭ ಈಗ ನಾನು ಇನ್ಪುಟ್ ಬಯಾಸ್ ಕರೆಂಟ ಎಂದು ಹೇಳಿದರೆ ನಮ್ಮಲ್ಲಿ ಇನ್ಪುಟ್ ಆಫ್ಸೆಟ್ ಕರೆಂಟ್ ಕೂಡ ಇದೆ ಆದ್ದರಿಂದ ನಾವು ಸರ್ ಕರೆಂಟ್ನ ಇನ್ಪುಟ್ಗೆ ಹೋಗುವ ಮೊದಲು ಪ್ರಯೋಗದ ದೃಷ್ಟಿಯಿಂದ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನೋಡೋಣ ಆದ್ದರಿಂದ ನಾವು ಇನ್ಪುಟ್ ಬಯಾಸ್ ಕರೆಂಟ್ ಇಂದ ಪ್ರಾರಂಭಿಸುತ್ತೇವೆ ನಾವು ಸ್ವಲ್ಪ ಸಮಯದೊಳಗೆ ಮತ್ತೊಂದು ಗುಣಲಕ್ಷಣಗಳಿಗೆ ಹೋಗುತ್ತೇವೆ ಆದರೆ ಮೊದಲು ಇನ್ಪುಟ್ ಬಯಾಸ್ ಕರೆಂಟ್ಗಾಗಿ ಪ್ರಯೋಗವನ್ನು ಪೂರ್ಣಗೊಳಿಸೋಣ ಆದ್ದರಿಂದ ನನ್ನ ಬೋಧನಾ ಸಹಾಯಕರನ್ನು ನಾನು ವಿನಂತಿಸುತ್ತೇನೆ ಕೊನೆಯ ಉಪನ್ಯಾಸಗಳಲ್ಲಿ ನಮ್ಮೊಂದಿಗೆ ಇದ್ದ ಸೀತಾರಾಮ್ ಅವರನ್ನು ನೀವು ಈಗಾಗಲೇ ತಿಳಿದಿದ್ದೀರಿ ಆದ್ದರಿಂದ ದಯವಿಟ್ಟು ಬಂದು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬಹುದೇ ಆದ್ದರಿಂದ ಈಗ ಅವರು ಕಾರ್ಯಕಾರಿ ಆಂಪ್ಲಿಫೈಯರ್ ಅನ್ನು ನಾವು ಮೇಜಿನ ಮೇಲಿರುವ ವಸ್ತುಗಳೊಂದಿಗೆ ಹೇಗೆ ಸಂಪರ್ಕಿಸುತ್ತಿದ್ದೇವೆ ಎಂಬುದನ್ನು ನೀವು ಗಮನಿಸಿದರೆ ಅದು ನಿಮಗೆ ನೆನಪಿದ್ದರೆ ಇದು ನಿಮ್ಮ ಕಾರ್ಯ ಜನರೇಟರ್ ಯಾವುದು ಇದು ನಿಮ್ಮ ಡಿಸಿ ಪೂರೈಕೆ ಸರಿ ಲೀನಿಯರ್ ಡಿಸಿ ನಿಯಂತ್ರಕ ಪೂರೈಕೆ ಮತ್ತು ಇದು ನಿಮ್ಮ ಆಸಿಲ್ಲೋಸ್ಕೋಪ್ ಡಿಜಿಟಲ್ ಆಸಿಲ್ಲೋಸ್ಕೋಪ್ ಆದ್ದರಿಂದ ಅವರು ಕಾರ್ಯಾಚರಣಾ ಆಂಪ್ಲಿಫೈಯರ್ ಜೊತೆಗೆ ಬ್ರೆಡ್ಬೋರ್ಡ್ ಅನ್ನು ಸಂಪರ್ಕಿಸುತ್ತಿದ್ದಾರೆ ಮತ್ತು ನಿಮ್ಮಂತಹ ಪ್ರತಿರೋಧಕಗಳನ್ನು ಸ್ಲೈಡ್ನಲ್ಲಿ ನೋಡಿದ್ದಾರೆ ಆದ್ದರಿಂದ ಸ್ಲೈಡ್ ಅನ್ನು ನಾವು ತ್ವರಿತವಾಗಿ ನೋಡಿದರೆ ಇವುಗಳು ಪ್ರತಿರೋಧಕಗಳು ಅಲ್ಲವೇ 1 ಮತ್ತು 2 ಅಲ್ಲವೇ ಆದ್ದರಿಂದ ನಾವು 741 ಆಗಿರುವ ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಇನ್ಪುಟ್ ಬಯಾಸ್ ಕರೆಂಟ್ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯೋಗವನ್ನು ಮಾಡಲಿದ್ದೇವೆ ಆದ್ದರಿಂದ ಅವರು 741 ಅನ್ನು ಬಳಸುತ್ತಿದ್ದಾರೆ ಎಂದು ನನಗೆ ಖಾತ್ರಿಯಿದೆ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಹೇಗೆ ಸಂಪರ್ಕಿಸುವುದು ಮತ್ತು ಗುಣಲಕ್ಷಣಗಳನ್ನು ಹೇಗೆ ಅಳೆಯುವುದು ಎಂಬುದನ್ನು ನಾವು ನೋಡೋಣ ಆದ್ದರಿಂದ ಮೊದಲು ಈ ನಿರ್ದಿಷ್ಟ ಸ್ಲೈಡ್ ಅನ್ನು ನೋಡೋಣ ಅವನು ಸರ್ಕ್ಯೂಟ್ ಅನ್ನು ರಿಪೇರಿ ಮಾಡುವ ಹೊತ್ತಿಗೆ ಮತ್ತು ನಂತರ ನಾವು ಸರ್ಕ್ಯೂಟ್ಗೆ ಹೋಗುತ್ತೇವೆ ಆದ್ದರಿಂದ ಸ್ಲೈಡ್ ಇನ್ಪುಟ್ ಬಯಾಸ್ ಮತ್ತು ಆಫ್ಸೆಟ್ ಕರೆಂಟ್ ಅನ್ನು ತೋರಿಸುತ್ತದೆ ನಾವು ಇದೀಗ ಪರಿಗಣಿಸುತ್ತೇವೆ ಇದೀಗ ಇನ್ಪುಟ್ ಬಯಾಸ್ ಕರೆಂಟ್ ನಂತರ ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದರೇನು ಎಂದು ನಾವು ನೋಡುತ್ತೇವೆ ಮತ್ತು ನಂತರ ನಾವು ಟೇಬಲ್ಗೆ ಹಿಂತಿರುಗುತ್ತೇವೆ ಅಲ್ಲವೇ ಆದ್ದರಿಂದ ಇಲ್ಲಿ ನಾವು ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ಅಳೆಯಬೇಕು ಆದ್ದರಿಂದ ಇದು ಇನ್ಪುಟ್ ಬಯಾಸ್ ಕರೆಂಟ್ಗಾಗಿ ಪ್ರಯೋಗವಾಗಿದೆ ಆದ್ದರಿಂದ ಇಲ್ಲಿ ತೋರಿಸಿರುವ ಟೇಬಲ್ ಯಾವುದು ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವುದನ್ನು ಇಲ್ಲಿ ನೋಡೋಣ ಈ ಅಂಕಿಅಂಶವನ್ನು ಈಗಾಗಲೇ ತೋರಿಸಲಾಗಿದೆ ನೀವು ಸರ್ಕ್ಯೂಟ್ ಅನ್ನು ಫಿಗರ್ನಂತೆ ನಿಖರವಾಗಿ ಸಂಪರ್ಕಿಸಬೇಕು ಆದ್ದರಿಂದ ನೀವು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲೋ ಇದ್ದರೆ ಸರಿ ನೀವು ಆಪ್ ಆಂಪ್ ಅನ್ನು ಹೊಂದಿರುವಲ್ಲಿ ಮತ್ತು ಡಿಸಿ ವಿದ್ಯುತ್ ಸರಬರಾಜಿನೊಂದಿಗೆ ನೀವು ಪ್ರತಿರೋಧಕಗಳನ್ನು ಹೊಂದಿದ್ದರೆ ನಂತರ ನೀವು ಪ್ರಯೋಗವನ್ನು ತ್ವರಿತವಾಗಿ ಮಾಡಬಹುದು ಸರಿ ನಿಮಗೆ ಡಿಸಿ ವಿದ್ಯುತ್ ಸರಬರಾಜು ಅಗತ್ಯವಿರುವ ಮಲ್ಟಿಮೀಟರ್ ಅಗತ್ಯವಿದೆ ಮತ್ತು ನಂತರ ನೀವು ಈ ಇನ್ಪುಟ್ ಬಯಾಸ್ ಪ್ರವಾಹವನ್ನು ತ್ವರಿತವಾಗಿ ಅಳೆಯಬಹುದು ಅಲ್ಲವೇ ನೀವು ಇದನ್ನು ಮನೆಯಲ್ಲಿಯೂ ಮಾಡಬಹುದು ಇದು ತುಂಬಾ ಸುಲಭವಾದ ಪ್ರಯೋಗ ಇದು ನಿಜವಾಗಿಯೂ ಉನ್ನತ ಮಟ್ಟದ ತಂತ್ರಜ್ಞಾನದ ಅಗತ್ಯವಿಲ್ಲ ಅಥವಾ ನಿಮಗೆ ಅಸಾಧಾರಣ ಸೌಲಭ್ಯ ತಿಳಿದಿದೆ ಈ ಪ್ರಯೋಗವನ್ನು ನಾವು ಮನೆಯಲ್ಲಿಯೂ ಮಾಡಬಹುದು ಸರಿ ಆದ್ದರಿಂದ ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಬಳಸುವುದು ಟರ್ಮಿನಲ್ ಅನ್ನು ಇನ್ವರ್ಟಿಂಗ್ ಆಗಿಸುವಾಗ ಡಿಸಿ ವೋಲ್ಟೇಜ್ ಅನ್ನು ಅಳೆಯುತ್ತದೆ ಮತ್ತು ಕೋಷ್ಟಕದಲ್ಲಿ ಮೌಲ್ಯಗಳನ್ನು ದಾಖಲಿಸುತ್ತದೆ ಇದರರ್ಥ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ನಾವು ವೋಲ್ಟೇಜ್ ಅನ್ನು ಅಳೆಯಬೇಕು ಮತ್ತು ನಾವು ಮೌಲ್ಯವನ್ನು ದಾಖಲಿಸಬೇಕು ಆದ್ದರಿಂದ ಒಂದು ಇನ್ವರ್ಟಿಂಗ್ ಟರ್ಮಿನಲ್ ಒಂದು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ ಆಗಿದೆ ನೀವು ನೋಡಿದರೆ ಡಿಸಿ ವೋಲ್ಟೇಜ್ ನೀವು ಸ್ಥಿರವನ್ನು ನೋಡಿದರೆ ನೀವು ಟೇಬಲ್ ನೋಡಿದರೆ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ ನಲ್ಲಿ ಡಿಸಿ ವೋಲ್ಟೇಜ್ ವಿV ನಾನ್ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ನಾವು ಡಿಸಿ ವೋಲ್ಟೇಜ್ ಅನ್ನು ಅಳೆಯಬೇಕು ನಾವು ಇಲ್ಲಿ ಮೌಲ್ಯವನ್ನು ಡಿಸಿ ವೋಲ್ಟೇಜ್ ಇನ್ವರ್ಟಿಂಗ್ ಟರ್ಮಿನಲ್ ಅಳತೆಯನ್ನು ಇಲ್ಲಿ ಇಡುತ್ತೇವೆ ಮತ್ತು ಮೌಲ್ಯವನ್ನು ಇಲ್ಲಿ ಇಡುತ್ತೇವೆ ನಂತರ ನಾವು ಐಬಿ IB ಅನ್ನು ಹೊಂದಬಹುದು ಐಬಿ IB ಈ ವಿ V 220 ಕೆ ಐಬಿ ಐಬಿ ಇದು V ಅಲ್ಲವೇ ಆದ್ದರಿಂದ ಇಲ್ಲಿ ವಿ V ಇರುತ್ತದೆ ಇಲ್ಲಿ ವಿ ಆದ್ದರಿಂದ ವಿ ಮೈನಸ್ 220 ಕೆ ಮೂಲಕ ವಿಭಜನೆಯನ್ನು ನಿಮ್ಮ ಐಬಿ IB ಮತ್ತು ಐಬಿ ಅಲ್ಲಿ ಇರುತ್ತದೆ ಇನ್ಪುಟ್ ಬಯಾಸ್ ಕರೆಂಟ್ ಸೂತ್ರ ಇನ್ಪುಟ್ ಬಯಾಸ್ ಕರೆಂಟ್ ಎಂದು ನಮಗೆ ಈಗಾಗಲೇ ತಿಳಿದಿದೆ ಐಬಿ | ಐಬಿ IB ಐಬಿ | 2 ಅಲ್ಲವೇ ಆದ್ದರಿಂದ ನಾವು ಈ ಪ್ರಯೋಗವನ್ನು ನೋಡುತ್ತೇವೆ ಅವರು ಲಗತ್ತಿಸಿರುವ ಅದೇ ಸರ್ಕ್ಯೂಟ್ ಅನ್ನು ನೋಡೋಣ ಮತ್ತು ಅವರು ಬ್ರೆಡ್ಬೋರ್ಡ್ನಲ್ಲಿ ಹೇಗೆ ಲಗತ್ತಿಸಿದ್ದಾರೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ತದನಂತರ ನಾವು ಪರದೆಯತ್ತ ಹಿಂತಿರುಗುತ್ತೇವೆ ಆದ್ದರಿಂದ ನಾವು ನೋಡೋಣ ಸರ್ಕ್ಯೂಟ್ ಹೌದು ನೀವು ಇಲ್ಲಿ ನೋಡಿದರೆ ನೀವು ಏನು ನೋಡುತ್ತೀರಿ ಬಯಾಸ್ ವೋಲ್ಟೇಜ್ ಬಯಾಸ್ ವೋಲ್ಟೇಜ್ ಎಲ್ಲಿದೆ ಎಂದು ನೀವು ಇಲ್ಲಿ ಅನ್ವಯಿಸಿದ್ದೀರಿ ಮಧ್ಯದಲ್ಲಿ ಕೆಂಪು ಪಿನ್ ಮತ್ತು ಕಪ್ಪು ಪಿನ್ ಅನ್ನು ಮಧ್ಯದ ಕೆಂಪು ಪಿನ್ನಲ್ಲಿ ನೋಡುತ್ತೀರಿ ಹಸಿರು ಪಿನ್ನಲ್ಲಿ ಬಲ ಈ ರೀತಿಯಾಗಿ ಹಸಿರು ಪಿನ್ ಇವುಗಳು ಪ್ಲಸ್ ಮೈನಸ್ 15 ವೋಲ್ಟೇಜ್ ಜೊತೆಗೆ ಆಪರೇಷನ್ ಆಂಪ್ಲಿಫಯರ್ ಕಾರ್ಯಾಚರಣೆಯ ಸಂಬಂಧಕ್ಕೆ ನೀಡಲಾದ ಮೈನಸ್ 15 ವೋಲ್ಟ್ಗಳು ಇಲ್ಲಿಯೇ ಕೇಂದ್ರದಲ್ಲಿ ಮಧ್ಯದಲ್ಲಿದೆ ನಂತರ ನಾವು 2 ರೆಸಿಸ್ಟರ್ಗಳನ್ನು ಸಂಪರ್ಕಿಸಿದ್ದೇವೆ ನೀವು 2 ರೆಸಿಸ್ಟರ್ಗಳನ್ನು ನೋಡಬಹುದೇ ನಾವು 2 ರೆಸಿಸ್ಟರ್ಗಳನ್ನು ಸಂಪರ್ಕಿಸಿದ್ದೇವೆ ಸರಿ ಹೌದು ಆದ್ದರಿಂದ ಈ 2 ಪ್ರತಿರೋಧಕಗಳು ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಸಂಪರ್ಕ ಹೊಂದಿವೆ ಸರಿ ನಂತರ ನಾವು ಈಗ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯಬೇಕಾಗಿದೆ ಮತ್ತು ನಂತರ ನಾವು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯಬೇಕು ಸರಿ ಆದ್ದರಿಂದ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿನ ವೋಲ್ಟೇಜ್ ಏನು ಎಂದು ನೋಡೋಣ ನಿನ್ನೆ ನಾನು ಮಲ್ಟಿಮೀಟರ್ ಹೊಂದಿದ್ದರೆ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಏನು ಎಂದು ನೋಡೋಣ ನಾವೆಲ್ಲರೂ ತಿಳಿದಿದ್ದೇವೆ ಸರಿ ನಾವು ಮಲ್ಟಿಮೀಟರ್ ಅನ್ನು ಬಳಸಬಹುದು ಮತ್ತು ನಾವು ಮಲ್ಟಿಮೀಟರ್ ಅನ್ನು ಡಿಸಿ ವೋಲ್ಟೇಜ್ ಡಿಸಿ ವೋಲ್ಟೇಜ್ನಲ್ಲಿ ಇಡುತ್ತೇವೆ ಈಗ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ನಾವು ಯಾವ ವೋಲ್ಟೇಜ್ ಅನ್ನು ಪಡೆಯುತ್ತೇವೆ ಎಂದು ನೋಡೋಣ ಆದ್ದರಿಂದ ನೀವು ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ತೆಗೆದುಕೊಳ್ಳುವಾಗ ಈಗ ನೀವು ಅರ್ಥಮಾಡಿಕೊಳ್ಳಬೇಕು ನೀವು ಕಾರ್ಯಾಚರಣಾ ಆಂಪ್ಲಿಫೈಯರ್ ತೆಗೆದುಕೊಂಡಾಗ ನಾನು ಅದನ್ನು ಇಲ್ಲಿ ನಿಮಗೆ ತೋರಿಸುತ್ತೇನೆ ಒಂದು ಸಣ್ಣ ಚುಕ್ಕೆ ಇದೆ ನೀವು ನೋಡುವ ಸಣ್ಣ ಚುಕ್ಕೆ ಇದೆ ಆದ್ದರಿಂದ ನೀವು ಇಲ್ಲಿಯೇ ಇರುವ ಚುಕ್ಕೆ ನೋಡುತ್ತೀರಿ ಇದು ಪಿನ್ ನಂಬರ್ ಒನ್ ಅರ್ಥಮಾಡಿಕೊಳ್ಳುವುದು ಸುಲಭ ಪಿನ್ ನಂಬರ್ ಒನ್ ಸರಿ ಮತ್ತು ಪಿನ್ ಸಂಖ್ಯೆ 8 ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಆದ್ದರಿಂದ ಪಿನ್ ಸಂಖ್ಯೆ 1 2 3 4 5 6 7 8 ಆದ್ದರಿಂದ ಆ ನಿರ್ದಿಷ್ಟ ಅರ್ಥದಲ್ಲಿ ನಾವು ಐಸಿಯನ್ನು ಸಂಪರ್ಕಿಸಿದಾಗ ಬ್ರೆಡ್ಬೋರ್ಡ್ಗೆ ಪಿನ್ ನಂಬರ್ ಒನ್ ಯಾವುದು ಪಿನ್ ಸಂಖ್ಯೆ 2 ಎಂದು ನಮಗೆ ತಿಳಿದಿದೆ ಸರಿ ಆದ್ದರಿಂದ ಅವರು ಈಗ ಸಂಪರ್ಕಿಸಿದ್ದಾರೆ ನಾವು ಬ್ರೆಡ್ಬೋರ್ಡ್ ಮೇಲೆ ಕೇಂದ್ರೀಕರಿಸೋಣ ಅವರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿದ್ದಾರೆ ಅದು 741 ಆಗಿದೆ ಸರಿ ಇನ್ಪುಟ್ ಟರ್ಮಿನಲ್ ಇನ್ವರ್ಟಿಂಗ್ ಟರ್ಮಿನಲ್ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ನಲ್ಲಿನ ಪ್ರತಿರೋಧಕಗಳೊಂದಿಗೆ ಈಗ ನಾವು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಅಳೆಯುತ್ತಿದ್ದೇವೆ ನಂತರ ನಾವು ಇನ್ವರ್ಟಿಂಗ್ ಮಾಡದ ಸಮಯದಲ್ಲಿ ವೋಲ್ಟೇಜ್ ಅನ್ನು ಅಳೆಯುತ್ತೇವೆ ಆದ್ದರಿಂದ ಮೊದಲು ನಾವು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ನೋಡೋಣ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ 0 1 ಮಿಲಿವೋಲ್ಟ್ಗಳು 0 1 ಮಿಲಿವೋಲ್ಟ್ಗಳು ತಲೆಕೆಳಗಾಗದ ಟರ್ಮಿನಲ್ನಲ್ಲಿ ನೋಡೋಣ 1 ಮಿಲಿವೋಲ್ಟ್ 0 ಇದು 0 ಸರಿ ಒಳ್ಳೆಯದು ಆದ್ದರಿಂದ ನಮಗೆ 2 ಮೌಲ್ಯಗಳಿವೆ ಸರಿ ನಮಗೆ 2 ಮೌಲ್ಯಗಳಿವೆ ಆಹ್ ನಾವು ಮತ್ತೆ ಪರದೆಯತ್ತ ಹೋಗೋಣ ಟರ್ಮಿನಲ್ ಅನ್ನು ಇನ್ವರ್ಟಿಂಗ್ ಆಗಿಸುವಲ್ಲಿ ನಾವು ಏನು ಅಳೆಯುತ್ತೇವೆ 1 ಮಿಲಿವೋಲ್ಟ್ಗಳು ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ 0 ಮಿಲಿವೋಲ್ಟ್ಗಳು ಅಲ್ಲಿಂದ ನಾವು ಈ ಸಮೀಕರಣವನ್ನು ಐಬಿ IB ಅನ್ನು ಹಾಕಬಹುದು ಸರಿ ಯಾವುದು 0 ಗೆ ಸಮನಾಗಿರುತ್ತದೆ ನಂತರ ಐಬಿ ಮೈನಸ್ ಐಬಿ ಮೈನಸ್ 0 1 ಮಿಲಿವೋಲ್ಟ್ಗಳಿಗೆ 220 ಕೆ ಮೂಲಕ ಸಮನಾಗಿರುತ್ತದೆ ಅಲ್ಲವೇ ನಿಮ್ಮ ಇನ್ಪುಟ್ ಬಯಾಸ್ ಕರೆಂಟ್ ಯಾವುದು ನೀವು ಅದನ್ನು ಪಡೆದುಕೊಂಡಿದ್ದೀರಾ ಮತ್ತೆ ನೀವು ಈ ಟೇಬಲ್ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತೊಮ್ಮೆ ನಾವು ಕಂಡುಕೊಂಡದ್ದನ್ನು ನೋಡೋಣ ಮೊದಲಿಗೆ ನಾವು ಈ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಿದ್ದೇವೆ ಎಂದು ನಾವು ಕರೆಂಟ್ ಅಥವಾ ವೋಲ್ಟೇಜ್ ಅನ್ನು ಕಂಡುಕೊಂಡಿದ್ದೇವೆ ಈ ಸರ್ಕ್ಯೂಟ್ ಬ್ರೆಡ್ಬೋರ್ಡ್ನಲ್ಲಿತ್ತು ಅಲ್ಲಿ ನೀವು 220 ಕೆ ರೆಸಿಸ್ಟರ್ಗಳನ್ನು ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಸಂಪರ್ಕಿಸಿರುವುದನ್ನು ನೋಡಿದ್ದೀರಿ ನಂತರ ನಾವು ಪ್ಲಸ್ ವಿಸಿಸಿ ಅನ್ವಯಿಸಿದ್ದೇವೆ ಮತ್ತು ಮೈನಸ್ ವಿಸಿಸಿ ಅಥವಾ ವಿಇಇ ಪಿನ್ ಸಂಖ್ಯೆ 7 ಮತ್ತು 4 ನಂತರ ನಾವು ಈ ಪ್ರತಿರೋಧಕವನ್ನು ಗ್ರೌಂಡ್ ಗೆ ಇಳಿಸಿದ್ದೇವೆ ಈಗ ನಾವು ವೋಲ್ಟೇಜ್ ಅನ್ನು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಎಂದು ಅಳತೆ ಮಾಡಿದ್ದೇವೆ ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ನಾವು ವೋಲ್ಟೇಜ್ ಅನ್ನು ಅಳತೆ ಮಾಡಿದ್ದೇವೆ ಆದ್ದರಿಂದ ಇಲ್ಲಿಂದ ನಾವು ಈ ಕಾಲಂನಲ್ಲಿ ಅಳತೆ ಮಾಡಿದ ಯಾವುದೇ ವೋಲ್ಟೇಜ್ ಅನ್ನು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ನಾವು ಇಲ್ಲಿ ಟರ್ಮಿನಲ್ನಲ್ಲಿ ಇನ್ವರ್ಟಿಂಗ್ ಆದ ಯಾವುದೇ ವೋಲ್ಟೇಜ್ ಅನ್ನು ಬರೆಯಬಹುದು ನಂತರ ನಾವು ಈ ವೋಲ್ಟೇಜ್ ಅನ್ನು ಈ ನಿರ್ದಿಷ್ಟ ಸಮೀಕರಣದಲ್ಲಿ ಹಾಕಬಹುದು ಅದು ನಿಮ್ಮ ಐಬಿ IB ಅಲ್ಲಿಂದ ನಿಮ್ಮ ಐಬಿ IB ಮೌಲ್ಯವನ್ನು ನೀವು ಪಡೆಯುತ್ತೀರಿ ಮೌಲ್ಯವು x ಎಂದು ಹೇಳೋಣ ನಂತರ ಟರ್ಮಿನಲ್ ಅನ್ನು ಇನ್ವರ್ಟಿಂಗ್ ಆಗಿಸುವ ಈ ವೋಲ್ಟೇಜ್ನಿಂದ ನೀವು ಐಬಿ ಅನ್ನು ಪಡೆಯುತ್ತೀರಿ ಇದು ನಮಗೆ y ಎಂದು ಹೇಳಲು ಸಮನಾಗಿರುತ್ತದೆ ಆದ್ದರಿಂದ ನಿಮ್ಮ ಐಬಿ ಯಾವುದು ಇನ್ಪುಟ್ ಬಯಾಸ್ ಕರೆಂಟ್ ಐಬಿ x y 2 ನಾವು ಮೋಡ್ ಅನ್ನು ಬರೆಯಬಹುದು ಅಲ್ಲವೇ ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು ನಾವು ಈ ರೀತಿ ಅಳೆಯಬಹುದು ಆದ್ದರಿಂದ ಸುಲಭ ಅತ್ಯಂತ ಸುಲಭ ಅಲ್ಲವೇ ಈಗ ಮುಂದಿನ ಮಾಡ್ಯೂಲ್ನಲ್ಲಿ ಇನ್ಪುಟ್ ಆಫ್ಸೆಟ್ ಕರೆಂಟ್ ಅನ್ನು ನೀವು ಹೇಗೆ ಅಳೆಯಬಹುದು ಎಂದು ನೋಡೋಣ ಸರಿ ಈಗ ನಾವು ಇಲ್ಲಿ ನಿಲ್ಲಿಸುತ್ತೇವೆ